ಒಂದು ಸಾರಿ ಬಹಿರಂಗಪಡಿಸಿರುತ್ತಿರಿ ಅರ್ಥಮಾಡಿಕೊಳ್ಳಲು ನೀವು ಹುಡುಕಾಟವನ್ನು ಮಾಡುತ್ತೀರಿ ಒಂದು ಸಾರಿ ಬಹಿರಂಗಪಡಿಸಿರುತ್ತಿರಿ ಅರ್ಥಮಾಡಿಕೊಳ್ಳಲು ನೀವು ಹುಡುಕಾಟವನ್ನು ಮಾಡುತ್ತೀರಿ ಹುಡುಕಾಟ ಫಲಿತಾಂಶವು ಬಹಿರಂಗಪಡಿಸುವಿಕೆಯ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ ಹುಡುಕಾಟ ಫಲಿತಾಂಶವು ಬಹಿರಂಗಪಡಿಸುವಿಕೆಯ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ ನೀವು ಎಷ್ಟು ಕಷ್ಟಪಟ್ಟು ಪ್ರಯತ್ನಿಸುತ್ತೀರಿ ಅಥವಾ ಬಹಿರಂಗಪಡಿಸುವಿಕೆಯ ಪ್ರಕ್ರಿಯೆಯು ಎಷ್ಟು ಕಠಿಣವಾಗಿರುತ್ತದೆ ನಿಮ್ಮ ಹುಡುಕಾಟ ವರದಿಯ ಗುಣಮಟ್ಟವನ್ನು ನಿಜವಾಗಿಯೂ ನಿರ್ಧರಿಸುತ್ತದೆ ನೀವು ಕೀವರ್ಡ್ಗಳನ್ನುKeyword's ಗುರುತಿಸಬೇಕು ನೀವು ಎಷ್ಟು ಕಷ್ಟಪಟ್ಟು ಪ್ರಯತ್ನಿಸುತ್ತೀರಿ ಅಥವಾ ಬಹಿರಂಗಪಡಿಸುವಿಕೆಯ ಪ್ರಕ್ರಿಯೆಯು ಎಷ್ಟು ಕಠಿಣವಾಗಿರುತ್ತದೆ ನಿಮ್ಮ ಹುಡುಕಾಟ ವರದಿಯ ಗುಣಮಟ್ಟವನ್ನು ನಿಜವಾಗಿಯೂ ನಿರ್ಧರಿಸುತ್ತದೆ ನೀವು ಕೀವರ್ಡ್ಗಳನ್ನುKeyword's ಗುರುತಿಸಬೇಕು ಕೀವರ್ಡ್ಗಳನ್ನು ಬಳಸಿಕೊಂಡು ಆವಿಷ್ಕಾರವನ್ನು ಹುಡುಕಲಾಗುತ್ತದೆ ಕೀವರ್ಡ್ಗಳನ್ನು ಬಳಸಿಕೊಂಡು ಆವಿಷ್ಕಾರವನ್ನು ಹುಡುಕಲಾಗುತ್ತದೆ ಪರ್ಯಾಯ ಕೀವರ್ಡ್ಗಳನ್ನು ಗುರುತಿಸಲು ಕೀವರ್ಡ್ಗಳ ಸಮಾನಾರ್ಥಕಗಳನ್ನು ಬಳಸಲಾಗುತ್ತದೆ ಪರ್ಯಾಯ ಕೀವರ್ಡ್ಗಳನ್ನು ಗುರುತಿಸಲು ಕೀವರ್ಡ್ಗಳ ಸಮಾನಾರ್ಥಕಗಳನ್ನು ಬಳಸಲಾಗುತ್ತದೆ ನಂತರ ನೀವು ಸಮಾನಾರ್ಥಕಪದಗಳು ಮತ್ತು ಪರ್ಯಾಯ ಪದಗಳನ್ನು ಹುಡುಕಬೇಕು ನಂತರ ನೀವು ಸಮಾನಾರ್ಥಕಪದಗಳು ಮತ್ತು ಪರ್ಯಾಯ ಪದಗಳನ್ನು ಹುಡುಕಬೇಕು ಸಾಮಾನ್ಯ ಜನರು ಬಳಸುವ ತಜ್ಞರು ಬಳಸುವ ಪದಗಳನ್ನು ಸಹ ನೀವು ನೋಡುತ್ತೀರಿ ಸಾಮಾನ್ಯ ಜನರು ಬಳಸುವ ತಜ್ಞರು ಬಳಸುವ ಪದಗಳನ್ನು ಸಹ ನೀವು ನೋಡುತ್ತೀರಿ ನೀವು ಸಾಮಾನ್ಯವಾಗಿ ಟ್ರೇಡ್ ಮಾರ್ಕ್ ಗಳನ್ನು ತಪ್ಪಿಸುತ್ತೀರಿ ಏಕೆಂದರೆ ಹುಡುಕಾಟದ ಸಮಯದಲ್ಲಿ ಟ್ರೇಡ್ ಮಾರ್ಕ್ ಗಳನ್ನು ಬಳಸಲಾಗುವುದಿಲ್ಲ ನೀವು ಸಾಮಾನ್ಯವಾಗಿ ಟ್ರೇಡ್ ಮಾರ್ಕ್ ಗಳನ್ನು ತಪ್ಪಿಸುತ್ತೀರಿ ಏಕೆಂದರೆ ಹುಡುಕಾಟದ ಸಮಯದಲ್ಲಿ ಟ್ರೇಡ್ ಮಾರ್ಕ್ ಗಳನ್ನು ಬಳಸಲಾಗುವುದಿಲ್ಲ ನೀವು ಬ್ರಾಂಡ್ ಹೆಸರಿನ ಬದಲು ಸಾಮಾನ್ಯ ಪದವನ್ನು ಬಳಸುತ್ತೀರಿ ನೀವು ಬ್ರಾಂಡ್ ಹೆಸರಿನ ಬದಲು ಸಾಮಾನ್ಯ ಪದವನ್ನು ಬಳಸುತ್ತೀರಿ ಹುಡುಕಾಟದ ಸಮಯದಲ್ಲಿ ಕೆಲವು ಪ್ರಶ್ನೆಗಳನ್ನು ಹುಡುಕಲಾಗುತ್ತದೆ ಅಥವಾ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಲಾಗುತ್ತದೆ ಉದಾಹರಣೆಗೆ ಆವಿಷ್ಕಾರದ ಉದ್ದೇಶವೇನು ಹುಡುಕಾಟದ ಸಮಯದಲ್ಲಿ ಕೆಲವು ಪ್ರಶ್ನೆಗಳನ್ನು ಹುಡುಕಲಾಗುತ್ತದೆ ಅಥವಾ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಲಾಗುತ್ತದೆ ಉದಾಹರಣೆಗೆ ಆವಿಷ್ಕಾರದ ಉದ್ದೇಶವೇನು ಆವಿಷ್ಕಾರ ಕೆಲಸ ಮಾಡುವ ಅತ್ಯುತ್ತಮ ವಿಧಾನ ಯಾವುದು ಆವಿಷ್ಕಾರ ಕೆಲಸ ಮಾಡುವ ಅತ್ಯುತ್ತಮ ವಿಧಾನ ಯಾವುದು ಆವಿಷ್ಕಾರದ ಪರಿಣಾಮ ಏನು ಆವಿಷ್ಕಾರದ ಪರಿಣಾಮ ಏನು ಇವೆಲ್ಲವೂ ಅರ್ಥವಾದ ನಂತರ ಹುಡುಕಲು ಸುಲಭವಾಗುತ್ತದೆ ಇವೆಲ್ಲವೂ ಅರ್ಥವಾದ ನಂತರ ಹುಡುಕಲು ಸುಲಭವಾಗುತ್ತದೆ ಏಕೆಂದರೆ ಅಸ್ತಿತ್ವದಲ್ಲಿರುವ ಹೆಚ್ಚಿನ ಪೇಟೆಂಟ್ ಕೆಲಸ ಮಾಡುವ ಅತ್ಯುತ್ತಮ ವಿಧಾನವನ್ನು ಪ್ರತಿಪಾದಿಸುತ್ತದೆ ಏಕೆಂದರೆ ಅಸ್ತಿತ್ವದಲ್ಲಿರುವ ಹೆಚ್ಚಿನ ಪೇಟೆಂಟ್ ಕೆಲಸ ಮಾಡುವ ಅತ್ಯುತ್ತಮ ವಿಧಾನವನ್ನು ಪ್ರತಿಪಾದಿಸುತ್ತದೆ ಅದು ಅದರ ಪರಿಣಾಮವನ್ನು ಸಹ ವಿವರಿಸುತ್ತದೆ ಅದು ಅದರ ಪರಿಣಾಮವನ್ನು ಸಹ ವಿವರಿಸುತ್ತದೆ ಹುಡುಕಾಟಕ್ಕಾಗಿ ಕೆಲವು ಸಲಹೆಗಳಿವೆ ಹುಡುಕಾಟಕ್ಕಾಗಿ ಕೆಲವು ಸಲಹೆಗಳಿವೆ ಸಾರ್ವಜನಿಕಕ್ಷೇತ್ರದಲ್ಲಿ ನೀವು ಸಾಕಷ್ಟು ವಸ್ತುಗಳನ್ನು ಕಾಣಬಹುದು ಸಾರ್ವಜನಿಕಕ್ಷೇತ್ರದಲ್ಲಿ ನೀವು ಸಾಕಷ್ಟು ವಸ್ತುಗಳನ್ನು ಕಾಣಬಹುದು ನೀವು ಸಮಾನಾರ್ಥಕ ಗಳನ್ನು ತಪ್ಪಿಸಬಹುದು ನೀವು ಸಮಾನಾರ್ಥಕ ಗಳನ್ನು ತಪ್ಪಿಸಬಹುದು ಇಂಗ್ಲಿಷ್ ಪದ ಕರೆಂಟ್ ನ ಅರ್ಥವೂ ವರ್ತಮಾನ ಎಂದು ಮತ್ತು ನೀರಿನ ಹರಿವು ಎಂದು ಸಹ ಅರ್ಥೈಸಬಹುದು ಇಂಗ್ಲಿಷ್ ಪದ ಕರೆಂಟ್ ನ ಅರ್ಥವೂ ವರ್ತಮಾನ ಎಂದು ಮತ್ತು ನೀರಿನ ಹರಿವು ಎಂದು ಸಹ ಅರ್ಥೈಸಬಹುದು ಕೆಲವು ಪದಗಳನ್ನು ತಪ್ಪಿಸಲು ನೀವು ಬೂಲಿಯನ್ ಆಪರೇಟರ್ ಗಳನ್ನು ಬಳಸಬಹುದು ಕೆಲವು ಪದಗಳನ್ನು ತಪ್ಪಿಸಲು ನೀವು ಬೂಲಿಯನ್ ಆಪರೇಟರ್ ಗಳನ್ನು ಬಳಸಬಹುದು ವ್ಯಾಪ್ತಿಯನ್ನು ಅವಲಂಬಿಸಿ ಡೇಟಾಬೇಸ್ಗಳನ್ನು ಹುಡುಕಲಾಗುತ್ತದೆ ವ್ಯಾಪ್ತಿಯನ್ನು ಅವಲಂಬಿಸಿ ಡೇಟಾಬೇಸ್ಗಳನ್ನು ಹುಡುಕಲಾಗುತ್ತದೆ ಸಂಬಂಧಿತ ಕೀವರ್ಡ್ ಹುಡುಕಾಟದ ಮೂಲಕ ಕೆಲವು ಪದಗಳನ್ನು ಗುರುತಿಸುವ ಮೂಲಕ ನೀವು ಪೇಟೆಂಟ್ ಗಳನ್ನು ಪರಿಗಣಿಸಬಹುದು ಸಂಬಂಧಿತ ಕೀವರ್ಡ್ ಹುಡುಕಾಟದ ಮೂಲಕ ಕೆಲವು ಪದಗಳನ್ನು ಗುರುತಿಸುವ ಮೂಲಕ ನೀವು ಪೇಟೆಂಟ್ ಗಳನ್ನು ಪರಿಗಣಿಸಬಹುದು ವರ್ಗೀಕರಣ ಕೋಡ್ ಬಳಸಲಾಗುತ್ತದೆ ವರ್ಗೀಕರಣ ಕೋಡ್ ಬಳಸಲಾಗುತ್ತದೆ ಪೇಟೆಂಟ್ ವರ್ಗೀಕರಣ ಉಪನ್ಯಾಸದಲ್ಲಿ ಕಲಿಯಲಾಗುತ್ತದೆ ಪೇಟೆಂಟ್ ವರ್ಗೀಕರಣ ಉಪನ್ಯಾಸದಲ್ಲಿ ಕಲಿಯಲಾಗುತ್ತದೆ